ಗಡಿಯಾರ ಚಾಲಿತ ವೇಳಾಪಟ್ಟಿಗಳನ್ನು ನಾವು ನೋಡಿದ್ದೇವೆ ಇವುಗಳನ್ನು ಅತ್ಯಂತ ಸರಳವಾದ ಅಪ್ಲಿಕೇಶನ್ಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಲಾಗುತ್ತದೆ ಅನೇಕ ಸಣ್ಣ ಎಂಬೆಡೆಡ್ ಅಪ್ಲಿಕೇಶನ್ಗಳು ಸೈಕ್ಲಿಕ್ ಶೆಡ್ಯೂಲರ್ಗಳು ಟೇಬಲ್ ಚಾಲಿತ ಶೆಡ್ಯೂಲರ್ಗಳಂತಹ ಶೆಡ್ಯೂಲರ್ಗಳನ್ನು ಬಳಸುತ್ತವೆ ಆದರೆ ಹೆಚ್ಚು ಅತ್ಯಾಧುನಿಕ ಅಪ್ಲಿಕೇಶನ್ಗಳು ಈವೆಂಟ್ ಚಾಲಿತ ಶೆಡ್ಯೂಲರ್ಗಳನ್ನು ಬಳಸುತ್ತವೆ ಕೊನೆಯ ಉಪನ್ಯಾಸದಲ್ಲಿ ಮುನ್ನೆಲೆ ಹಿನ್ನೆಲೆ ವೇಳಾಪಟ್ಟಿ ಈವೆಂಟ್ ಚಾಲಿತ ವೇಳಾಪಟ್ಟಿಯನ್ನು ನಾವು ನೋಡಿದ್ದೇವೆ ಈವೆಂಟ್ ಚಾಲಿತ ವೇಳಾಪಟ್ಟಿಗಳಿಗೆ ಕಾರ್ಯವು ಬಂದಾಗ ಅಥವಾ ಕಾರ್ಯವು ಪೂರ್ಣಗೊಂಡಾಗ ವೇಳಾಪಟ್ಟಿ ಬಿಂದುಗಳು ಏಕೆಂದರೆ ಕಾರ್ಯ ನಿದರ್ಶನವು ಸಿದ್ಧವಾದಾಗ ಅಥವಾ ಕಾರ್ಯ ನಿದರ್ಶನವು ಕಾರ್ಯಗತಗೊಂಡಾಗ ಈ ಎರಡು ಘಟನೆಗಳು ಕಳವಳಕಾರಿಯಾಗಿರುತ್ತವೆ ನಂತರ ವೇಳಾಪಟ್ಟಿ ಚಾಲನೆಯಲ್ಲಿರುವ ಪ್ರಾರಂಭದ ಕೋಡ್ ಅನ್ನು ಎಚ್ಚರಗೊಳಿಸುತ್ತದೆ ಮುಂದೆ ಯಾವ ಕಾರ್ಯವನ್ನು ನಡೆಸಬೇಕೆಂದು ನಿರ್ಧರಿಸಲು ಇದು ಈವೆಂಟ್ ಚಾಲಿತ ವೇಳಾಪಟ್ಟಿಗಳ ಮೂಲಭೂತ ತತ್ವವಾಗಿದೆ ಈವೆಂಟ್ ಚಾಲಿತ ವೇಳಾಪಟ್ಟಿಗಳಲ್ಲಿ ಹಲವು ವಿಧಗಳಿವೆ ಮತ್ತು ಇವುಗಳನ್ನು ಕ್ಷುಲ್ಲಕವಲ್ಲದ ಅಪ್ಲಿಕೇಶನ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಇವುಗಳನ್ನು ಪೂರ್ವಭಾವಿ ವೇಳಾಪಟ್ಟಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಹೆಚ್ಚಿನ ಆದ್ಯತೆಯ ಕಾರ್ಯಕ್ಕಾಗಿ ಈ ವೇಳಾಪಟ್ಟಿಗಳು ಪೂರ್ವ ಖಾಲಿ ಕಡಿಮೆ ಆದ್ಯತೆಯ ಕಾರ್ಯವಾಗಿದೆ ಒಂದು ಕಾರ್ಯಕ್ಕೆ ಒಂದು ಫ್ರೇಮ್ ಅನ್ನು ನಿಗದಿಪಡಿಸಿದ ನಂತರ ಅದು ಆ ಫ್ರೇಮ್ನಲ್ಲಿ ಮುಂದುವರಿಯುತ್ತದೆ ಎಂಬ ಅರ್ಥದಲ್ಲಿ ಆವರ್ತಕ ವೇಳಾಪಟ್ಟಿ ಗಳು ಪೂರ್ವಭಾವಿಯಾಗಿಲ್ಲ ಆದರೆ ಇಲ್ಲಿ ಯಾವ ಕಾರ್ಯ ನಿದರ್ಶನವು ಸಿದ್ಧಗೊಳ್ಳುತ್ತದೆ ಎಂಬುದರ ಆಧಾರದ ಮೇಲೆ ಕಾರ್ಯಗತಗೊಳಿಸುವ ಕಾರ್ಯ ನಿದರ್ಶನವು ಪೂರ್ವ ಖಾಲಿಯಾಗಬಹುದು ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ಹೆಚ್ಚು ಅತ್ಯಾಧುನಿಕವಾಗಿದೆ ಇದು ಕಾರ್ಯವನ್ನು ಮೊದಲೇ ಖಾಲಿ ಮಾಡಲು ಸಾಧ್ಯವಾಗುತ್ತದೆ ಇವರನ್ನು ದುರಾಸೆಯ ವೇಳಾಪಟ್ಟಿ ಎಂದೂ ಕರೆಯುತ್ತಾರೆ ಇವು ದುರಾಸೆಯ ವೇಳಾಪಟ್ಟಿಗಳು ಏಕೆಂದರೆ ಒಂದು ಕಾರ್ಯವು ಪೂರ್ಣಗೊಂಡಾಗಲೆಲ್ಲಾ ಅದು ಕಾಯುತ್ತಿರುವ ಕಾರ್ಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದು ಪ್ರೊಸೆಸರ್ನ ಯಾವುದೇ ಸಮಯವನ್ನು ಬಳಸದೆ ಬಿಡಲು ಎಂದಿಗೂ ಪ್ರಯತ್ನಿಸುವುದಿಲ್ಲ ಪ್ರೊಸೆಸರ್ಅನ್ನು ಎಂದಿಗೂ ನಿಷ್ಕ್ರಿಯಗೊಳಿಸಲಾಗುವುದಿಲ್ಲ ಒಂದು ಕಾರ್ಯವು ಸಿದ್ಧವಾಗಿದ್ದರೆ ಮತ್ತು ಆದ್ದರಿಂದ ಇವುಗಳನ್ನು ದುರಾಸೆಯ ವರ್ಗದ ವೇಳಾಪಟ್ಟಿ ಎಂದು ಕರೆಯಲಾಗುತ್ತದೆ ಹೆಚ್ಚಿನ ಸಂಖ್ಯೆಯ ಈವೆಂಟ್ ಚಾಲಿತ ವೇಳಾಪಟ್ಟಿಗಳು ಲಭ್ಯವಿದೆ ಆದರೆ ಎರಡು ಮುಖ್ಯ ಪ್ರಕಾರದ ವೇಳಾಪಟ್ಟಿಗಳ ಮೂಲ ವ್ಯತ್ಯಾಸಗಳಿವೆ ಅವು ಆರಂಭಿಕ ಡೆಡ್ಲೈನ್ ಫಸ್ಟ್ ಇಡಿಎಫ್ Earliest Deadline First ಮತ್ತು ದರ ಏಕತಾನತೆಯ ವಿಶ್ಲೇಷಣೆ ದರ ಏಕತಾನತೆಯ ಅಲ್ಗಾರಿದಮ್ ಸ್ಥಿರ ಆದ್ಯತೆಯ ವೇಳಾಪಟ್ಟಿಯ ಉದಾಹರಣೆಯಾಗಿದೆ ಸ್ಥಿರ ಆದ್ಯತೆಯ ವೇಳಾಪಟ್ಟಿ ಎಂದರೆ ವಿನ್ಯಾಸಕನು ತನ್ನ ವಿನ್ಯಾಸದ ಸಮಯದಲ್ಲಿ ಕಾರ್ಯಗಳಿಗೆ ಆದ್ಯತೆಯನ್ನು ನಿಗದಿಪಡಿಸುತ್ತಾನೆ ಮತ್ತು ಪ್ರೋಗ್ರಾಮರ್ನಿಂದ ನಿಯೋಜಿಸಲಾದ ಕಾರ್ಯ ಆದ್ಯತೆಯು ಒಮ್ಮೆ ಚಾಲನೆಯ ಸಮಯದಲ್ಲಿ ಬದಲಾಗುವುದಿಲ್ಲ ಮತ್ತು ಈ ವರ್ಗದ ವೇಳಾಪಟ್ಟಿಗಳಲ್ಲಿ ಸ್ಥಿರ ಆದ್ಯತೆಯ ವೇಳಾಪಟ್ಟಿಗಳು ದರ ಏಕತಾನ ಅಲ್ಗಾರಿದಮ್ ಅತ್ಯುತ್ತಮ ಸ್ಥಿರ ಆದ್ಯತೆಯ ವೇಳಾಪಟ್ಟಿ ಅಲ್ಗಾರಿದಮ್ ಆಗಿದೆ ಈ ಅಲ್ಗಾರಿದಮ್ನ ವೈವಿಧ್ಯತೆ ಇದೆ ಎಂದು ನಾವು ನೋಡುತ್ತೇವೆ ಆದರೆ ದರ ಏಕತಾನತೆಯು ಅತ್ಯುತ್ತಮವಾದ ಅಲ್ಗಾರಿದಮ್ ಆಗಿದೆ ಇದು ಕಾರ್ಯಗಳನ್ನು ಚಲಾಯಿಸಬಹುದು ಇತರ ಕ್ರಮಾವಳಿಗಳಿಂದ ಚಲಾಯಿಸಲಾಗದ ಕಾರ್ಯಗಳನ್ನು ಹೊಂದಿಸಬಹುದು ನಾವು ಮುಂದುವರಿಯುತ್ತಿದ್ದಂತೆ ವಿವರ ಫಲಿತಾಂಶಗಳನ್ನು ನೋಡುತ್ತೇವೆ ಈವೆಂಟ್ ಚಾಲಿತ ವೇಳಾಪಟ್ಟಿಯಇತರ ವರ್ಗವೆಂದರೆ ಡೈನಾಮಿಕ್ ಶೆಡ್ಯೂಲರ್ ಅಥವಾ ಡೈನಾಮಿಕ್ ಆದ್ಯತೆಯ ವೇಳಾಪಟ್ಟಿ ಇಲ್ಲಿ ಆದ್ಯತೆಯನ್ನು ಸ್ಥಿರವಾಗಿರಿಸಲಾಗುವುದಿಲ್ಲ ಆದರೆ ಪರಿಸ್ಥಿತಿಯನ್ನು ಅವಲಂಬಿಸಿ ಕಾರ್ಯದ ಆದ್ಯತೆಯನ್ನು ವೇಳಾಪಟ್ಟಿ ಬದಲಾಯಿಸಬಹುದು ಕಾರ್ಯ ಪೂರ್ಣಗೊಳ್ಳುವ ತುರ್ತು ಕಾರಣ ಇಲ್ಲಿ ಕಾರ್ಯದ ಆದ್ಯತೆಯನ್ನು ವೇಳಾಪಟ್ಟಿ ಬದಲಾಯಿಸಬಹುದು ಒಂದು ಕಾರ್ಯವು ದೀರ್ಘಕಾಲದವರೆಗೆ ಕಾಯುತ್ತಿರಬಹುದು ಮತ್ತು ಅದು ಅದರ ಗಡುವನ್ನು ಕಳೆದುಕೊಳ್ಳಲಿದೆ ನಂತರ ವೇಳಾಪಟ್ಟಿ ಅದರ ಆದ್ಯತೆಯನ್ನು ಹೆಚ್ಚಿಸುತ್ತದೆ ಅದು ತನ್ನ ಗಡುವನ್ನು ಪೂರೈಸಲು ಸಾಧ್ಯವಾಗುತ್ತದೆ ಎಂದು ಇವುಗಳು ಡೈನಾಮಿಕ್ ಶೆಡ್ಯೂಲರ್ಗಳಾಗಿವೆ ಅಲ್ಲಿ ವೇಳಾಪಟ್ಟಿ ಕಾರ್ಯಗಳ ಆದ್ಯತೆಯನ್ನು ಮತ್ತು ಎಲ್ಲಾ ಕ್ರಿಯಾತ್ಮಕ ಆದ್ಯತೆಯ ವೇಳಾಪಟ್ಟಿಗಳನ್ನು ಬದಲಾಯಿಸುತ್ತಲೇ ಇರುತ್ತದೆ ಇಡಿಎಫ್ ಅಥವಾ ಆರಂಭಿಕ ಗಡುವು ಮೊದಲ ವೇಳಾಪಟ್ಟಿ ಅತ್ಯುತ್ತಮ ಯುನಿಪ್ರೊಸೆಸರ್ ವೇಳಾಪಟ್ಟಿ ಅಲ್ಗಾರಿದಮ್ ಆಗಿದೆ ಇದರರ್ಥ ಇಡಿಎಫ್ ಅನ್ನು ಬಳಸುವುದರಿಂದ ಕಾರ್ಯಗಳನ್ನು ನಿಗದಿಪಡಿಸಿದರೆ ವೇಳಾಪಟ್ಟಿಯನ್ನು ಕಾರ್ಯಗತಗೊಳಿಸಲಾಗುವುದಿಲ್ಲ ನಂತರ ಇಡಿಎಫ್ ಅದನ್ನು ನಿಗದಿಪಡಿಸಲು ಸಾಧ್ಯವಿಲ್ಲ ಕ್ರಿಯಾತ್ಮಕ ಆದ್ಯತೆ ಅಥವಾ ಸ್ಥಿರ ಆದ್ಯತೆಯಾಗಿರಲಿ ಬೇರೆ ಯಾವುದೇ ಯುನಿಪ್ರೊಸೆಸರ್ ವೇಳಾಪಟ್ಟಿ ಅಲ್ಗಾರಿದಮ್ ಅದನ್ನು ಚಲಾಯಿಸುವುದಿಲ್ಲ ಸ್ಥಿರ ಆದ್ಯತೆ ಮತ್ತು ಕ್ರಿಯಾತ್ಮಕ ಆದ್ಯತೆಯ ವೇಳಾಪಟ್ಟಿ ಅಲ್ಗಾರಿದಮ್ ಎರಡನ್ನೂ ಒಳಗೊಂಡಂತೆ ಇದು ಅತ್ಯುತ್ತಮ ಯುನಿಪ್ರೊಸೆಸರ್ ವೇಳಾಪಟ್ಟಿ ಅಲ್ಗಾರಿದಮ್ ಆಗಿದೆ ಇಡಿಎಫ್ ಸೂಕ್ತವಾದ ಯುನಿಪ್ರೊಸೆಸರ್ ವೇಳಾಪಟ್ಟಿ ಅಲ್ಗಾರಿದಮ್ ಆಗಿದೆ ಇಡಿಎಫ್ ಬಳಸಿ ಕಾರ್ಯ ಸೆಟ್ ಅನ್ನು ಚಲಾಯಿಸಲು ಸಾಧ್ಯವಾಗದಿದ್ದರೆ ಅದನ್ನು ಬೇರೆ ಯಾವುದೇ ವೇಳಾಪಟ್ಟಿಗಳನ್ನು ಬಳಸಿ ಚಲಾಯಿಸಲಾಗುವುದಿಲ್ಲ ಫಲಿತಾಂಶಗಳನ್ನು ಮತ್ತಷ್ಟು ನೋಡೋಣ ನಮ್ಮ ಚರ್ಚೆಯೊಂದಿಗೆ ಪ್ರಾರಂಭಿಸಲು ನಾವು ಯುನಿಪ್ರೊಸೆಸರ್ ಹೊಂದಿರುವ ಸರಳ ಸನ್ನಿವೇಶವನ್ನು ಪರಿಗಣಿಸುತ್ತೇವೆ ಮತ್ತು ಕಾರ್ಯಗಳು ಸ್ವತಂತ್ರವಾಗಿರುತ್ತವೆ ಅಂದರೆ ಕಾರ್ಯಗಳು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವುದಿಲ್ಲ ಅಂದರೆ ಒಂದು ಕಾರ್ಯವು ನಿಗದಿಪಡಿಸಿದ ಫಲಿತಾಂಶವನ್ನು ಇತರ ಕಾರ್ಯಗಳಿಂದ ಬಳಸಲಾಗುವುದಿಲ್ಲ ಮತ್ತು ಅಲ್ಲಿಯೂ ಸಹ ಒಂದು ಕಾರ್ಯದಂತಹ ಕಾರ್ಯಗಳ ನಡುವೆ ಆದೇಶಿಸುವ ಯಾವುದೇ ಆದ್ಯತೆಯಿಲ್ಲ ಅದರ ನಂತರ ಯಾವಾಗಲೂ ಇತರ ಕಾರ್ಯ ಮತ್ತು ಚಾಲನೆಯಲ್ಲಿರಬೇಕು ಇತ್ಯಾದಿ ಆ ಸಂದರ್ಭಗಳು ಅಸ್ತಿತ್ವದಲ್ಲಿಲ್ಲ ಇದು ಸರಳ ಪರಿಸ್ಥಿತಿ ಸ್ವತಂತ್ರ ಕಾರ್ಯಗಳನ್ನು ಹೊಂದಿರುವ ಯುನಿಪ್ರೊಸೆಸರ್ಆದರೆ ಪ್ರಾಯೋಗಿಕವಾಗಿಲ್ಲದಿರಬಹುದು ಏಕೆಂದರೆ ಅನೇಕ ಅಪ್ಲಿಕೇಶನ್ಗಳಿಗೆ ನಮ್ಮಲ್ಲಿ ಮಲ್ಟಿಪ್ರೊಸೆಸರ್ ಬಳಸಲಾಗುತ್ತಿದೆ ಅಥವಾ ಫಲಿತಾಂಶಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಕಾರ್ಯಗಳನ್ನು ನಾವು ಹೊಂದಿರಬಹುದು ಅಥವಾ ಆದ್ಯತೆಯ ಆದೇಶವಿರಬಹುದು ಕಾರ್ಯಗಳು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುತ್ತವೆ ಮತ್ತು ವೇಳಾಪಟ್ಟಿ ಆದ್ಯತೆಯ ಕ್ರಮಕ್ಕೆ ಮಾಡಬೇಕಾದ ಅಗತ್ಯಗಳಿಗೆ ಉತ್ತರಿಸುತ್ತವೆ ವೇಳಾಪಟ್ಟಿಗಳು ಮತ್ತು ಮಲ್ಟಿ ಪ್ರೊಸೆಸರ್ ಮತ್ತು ಅಗತ್ಯವಿರುವ ಬದಲಾವಣೆಗಳಿಗೆ ಈ ಉತ್ತರಗಳನ್ನು ನಾವು ಸಡಿಲಿಸುತ್ತೇವೆ ಇಡಿಎಫ್ಗೆ ಒಂದು ಗುಂಪಿನ ಕಾರ್ಯಗಳನ್ನು ಚಲಾಯಿಸಲು ಸಾಧ್ಯವಾಗದಿದ್ದರೆ ಈ ಕಾರ್ಯಗಳನ್ನು ಚಲಾಯಿಸಬಲ್ಲ ಮತ್ತೊಂದು ವೇಳಾಪಟ್ಟಿಯನ್ನು ಹುಡುಕುವ ಅಗತ್ಯವಿಲ್ಲ ಏಕೆಂದರೆ ಅದನ್ನು ಚಲಾಯಿಸುವ ಯಾವುದೇ ವೇಳಾಪಟ್ಟಿ ಅಸ್ತಿತ್ವದಲ್ಲಿಲ್ಲ ಇಡಿಎಫ್ ಪ್ರಮುಖ ವೇಳಾಪಟ್ಟಿ ಇದು ಸೂಕ್ತವಾಗಿದೆ ಸವಾಲಿನ ಗಡುವನ್ನು ಹೊಂದಿಸಿದ ಯಾವುದೇ ಸಂಕೀರ್ಣ ಕಾರ್ಯಗಳಿಗಾಗಿ ಇಡಿಎಫ್ ಅದಕ್ಕಾಗಿ ಕಾರ್ಯಸಾಧ್ಯವಾದ ವೇಳಾಪಟ್ಟಿಯನ್ನು ಕಂಡುಹಿಡಿಯಬಹುದು ಮತ್ತು ಅದು ಮಾತ್ರವಲ್ಲದೆ ಎರಡನ್ನೂ ನಿಗದಿಪಡಿಸಬಹುದು ಆವರ್ತಕ ಮತ್ತು ಅಪೆರಿಯೋಡಿಕ್ ಕಾರ್ಯಗಳು ಯಾವುದೇ ವೇಳಾಪಟ್ಟಿ ಹಂತದಲ್ಲಿ ವೇಳಾಪಟ್ಟಿ ಕಡಿಮೆ ಗಡುವು ಸಿದ್ಧ ಕಾರ್ಯವನ್ನು ರವಾನಿಸುತ್ತದೆ ವೇಳಾಪಟ್ಟಿ ಚಾಲನೆಯಾಗಲು ಪ್ರಾರಂಭಿಸಿದಾಗಲೆಲ್ಲಾ ಇದು ಇಡಿಎಫ್ನ ಮೂಲವಾಗಿದೆ ಇದು ಕಾಯುತ್ತಿರುವ ಎಲ್ಲಾ ಕಾರ್ಯಗಳನ್ನು ನೋಡುತ್ತದೆ ಕಾರ್ಯಗಳ ಗಡುವನ್ನು ಕಂಡುಕೊಳ್ಳುತ್ತದೆ ಮತ್ತು ಕಡಿಮೆ ಗಡುವನ್ನು ಹೊಂದಿರುವ ಕಾರ್ಯವನ್ನು ಕಂಡುಹಿಡಿಯುತ್ತದೆ ಮತ್ತು ಅದು ಅದನ್ನು ಚಲಾಯಿಸಲು ಪ್ರಾರಂಭಿಸುತ್ತದೆ ಇದು ಅಲ್ಗಾರಿದಮ್ನ ತಿರುಳು ಮತ್ತು ಆದ್ದರಿಂದ ಅಲ್ಗಾರಿದಮ್ನ ಹೆಸರು ಇಲ್ಲಿಂದ ಮಾತ್ರ ಬರುತ್ತದೆ ಅಂದರೆ ಆರಂಭಿಕ ಗಡುವು ಮೊದಲು ಪ್ರತಿ ವೇಳಾಪಟ್ಟಿ ಹಂತದಲ್ಲಿ ಇದು ಆರಂಭಿಕ ಗಡುವನ್ನು ಹೊಂದಿರುವ ಕಾರ್ಯಗಳನ್ನು ಹುಡುಕುತ್ತದೆ ಮತ್ತು ನಂತರ ಇದನ್ನು ನಿಗದಿಪಡಿಸಲು ಮೊದಲು ತೆಗೆದುಕೊಳ್ಳುತ್ತದೆ ಇದನ್ನು ಆರಂಭಿಕ ಡೆಡ್ಲೈನ್ ಮೊದಲ ವೇಳಾಪಟ್ಟಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಪ್ರತಿ ವೇಳಾಪಟ್ಟಿ ಹಂತದಲ್ಲಿ ವೇಳಾಪಟ್ಟಿ ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನಂತರ ಅದು ಸಿದ್ಧವಾಗಿರುವ ಎಲ್ಲಾ ಕಾರ್ಯಗಳನ್ನು ಪರಿಶೀಲಿಸುತ್ತದೆ ಆರಂಭಿಕ ಗಡುವನ್ನು ಹೊಂದಿರುವ ಕಾರ್ಯವನ್ನು ಕಂಡುಕೊಳ್ಳುತ್ತದೆ ಮತ್ತು ನಂತರ ಅದನ್ನು ಚಲಾಯಿಸಲು ಪ್ರಾರಂಭಿಸುತ್ತದೆ ಮತ್ತು ಅದು ಚಾಲನೆಯಲ್ಲಿರುವಾಗ ಅದು ಇರಬಹುದು ಚಾಲನೆಯಲ್ಲಿರುವ ಯಾವುದೇ ಕಾರ್ಯವನ್ನು ಮೊದಲೇ ಖಾಲಿ ಮಾಡಿ ಮೂಲಭೂತವಾಗಿ ಪ್ರಶ್ನೆಯೆಂದರೆ ವೇಳಾಪಟ್ಟಿ ಬಿಂದುಇದ್ದಾಗ ಕೆಲವು ಕಾರ್ಯಗಳು ವೇಳಾಪಟ್ಟಿ ಹಂತದಲ್ಲಿ ಚಾಲನೆಯಲ್ಲಿರುವ ಸಾಧ್ಯತೆಯಿದೆಯೇ ಉತ್ತರ ಹೌದು ಎರಡು ವಿಧದ ವೇಳಾಪಟ್ಟಿ ಅಂಶಗಳಿವೆ ಒಂದು ಕಾರ್ಯ ಪೂರ್ಣಗೊಳ್ಳುವಿಕೆಯಲ್ಲಿದೆ ಸಹಜವಾಗಿ ಅಂದರೆ ಆ ಕಾರ್ಯದ ವೇಳಾಪಟ್ಟಿಯಲ್ಲಿ ಕಾರ್ಯ ಪೂರ್ಣಗೊಳ್ಳುವಾಗ ಕಾರ್ಯವು ಚಾಲನೆಯಲ್ಲಿದೆ ಎಂದು ತಿಳಿದಿದೆ ಆದರೆ ಕಾರ್ಯದ ಆಗಮನದಿಂದಾಗಿ ಇತರ ರೀತಿಯ ವೇಳಾಪಟ್ಟಿ ಬಿಂದುಗಳು ಉದ್ಭವಿಸುತ್ತವೆ ಮತ್ತು ಆವರ್ತಕ ಕಾರ್ಯ ನಿದರ್ಶನ ಬಂದಾಗ ಆ ಸಮಯದಲ್ಲಿ ಬೇರೆ ಯಾವುದಾದರೂ ಕಾರ್ಯವು ಚಾಲನೆಯಲ್ಲಿರುವ ಸಾಧ್ಯತೆಯಿದೆ ಮತ್ತು ನಂತರ ವೇಳಾಪಟ್ಟಿ 2 ಕಾರ್ಯಗಳ ಸಾಪೇಕ್ಷ ಗಡುವನ್ನು ಪರಿಶೀಲಿಸುತ್ತದೆ ಮತ್ತು ನಂತರ ಬಂದವನು ಕಡಿಮೆ ಗಡುವನ್ನು ಹೊಂದಿದ್ದರೆ ಅದು ಮೊದಲೇ ಇರುತ್ತದೆ ಚಾಲನೆಯಲ್ಲಿರುವ ಕಾರ್ಯವನ್ನು ತಡೆಯಿರಿ ಮತ್ತೊಂದು ಪ್ರಮುಖ ಪದವೆಂದರೆ ಕಾರ್ಯ ಸಮೂಹದ ವೇಳಾಪಟ್ಟಿ ಅಂದರೆ ಇಡಿಎಫ್ ಅದನ್ನು ಚಲಾಯಿಸಬಹುದೇ ಇಡಿಎಫ್ನ ವೇಳಾಪಟ್ಟಿ ಅಭಿವ್ಯಕ್ತಿ ತುಂಬಾ ಸರಳವಾಗಿದೆ ಅದು ∑ ನಾವು 1 ರಿಂದ ಎನ್ ಕಾರ್ಯಗಳು ಇದ್ದರೆ 1neipi eipi ನಾವು ಮೊದಲೇ ಹೇಳಿದ್ದೇವೆ ಅದು ಮೂಲತಃ ಆ ಕಾರ್ಯದ ಬಳಕೆಯಾಗಿದೆ ಇದು ಪೈ ಅವಧಿಗಿಂತ ಹೆಚ್ಚಿನ ಅವಧಿಯಲ್ಲಿ ಇಐ execution ತೆಗೆದುಕೊಳ್ಳುತ್ತದೆ ಮತ್ತು ಆದ್ದರಿಂದ ಕಾರ್ಯದ ಕಾರಣದಿಂದಾಗಿ ಟಿ ಎಂಬುದು eipi ಎಂಬುದು ey ನ್ನು ಬಳಸುವುದನ್ನು ಪ್ರತಿನಿಧಿಸುತ್ತದೆ e y ಎಂದರೆ eipi ನೀಡಿದಾಗ ಟಾಸ್ಕ್ ti ಯಿಂದ ಉಂಟಾಗುವ ಬಳಕೆ ಮತ್ತು ಎಲ್ಲಾ ಕಾರ್ಯಗಳಿಗೆ ನಾವು utilization ≤ 1 ರವರೆಗೆ ವಿವಿಧ ಕಾರ್ಯಗಳ ಕಾರಣದಿಂದಾಗಿ ಬಳಕೆಯನ್ನು ಒಟ್ಟುಗೂಡಿಸಬಹುದು ನಂತರ ನಿಗದಿಪಡಿಸಿದ ಕಾರ್ಯಗಳನ್ನು ನಿಗದಿಪಡಿಸಬಹುದು ಅಥವಾ ಇದು ಮೊದಲಿನ ಗಡುವನ್ನು ಮೊದಲು ತೃಪ್ತಿಕರವಾಗಿ ಚಲಾಯಿಸಬಹುದು ವೇಳಾಪಟ್ಟಿ ಈ ಅಭಿವ್ಯಕ್ತಿ ಇಡಿಎಫ್ ವೇಳಾಪಟ್ಟಿಗಳ ವೇಳಾಪಟ್ಟಿಗಾಗಿ ಅಗತ್ಯ ಮತ್ತು ಸಾಕಷ್ಟು ಸ್ಥಿತಿಯಾಗಿದೆ ಉದಾಹರಣೆಗೆ ನಮಗೆ 2 ಕಾರ್ಯಗಳಿವೆ ಅವುಗಳ ಕಾರ್ಯಗತಗೊಳಿಸುವ ಸಮಯ ಮತ್ತು ಗಡು ವನ್ನು 1 ಯುನಿಟ್ ಆಗಿ ನೀಡಲಾಗಿದೆ ಅವಧಿ 3 ಮತ್ತು ಗಡುವು 3 ಆಗಿದೆ ಕಾರ್ಯ 2 ಕ್ಕೆ ಕಾರ್ಯಗತಗೊಳಿಸುವ ಸಮಯ 8 ಅವಧಿ ಮತ್ತು ಗಡುವು 12 ಈ ಕಾರ್ಯ ಸೆಟ್ ಕಾರ್ಯಸಾಧ್ಯವಾಗಿರುತ್ತದೆ ಇಡಿಎಫ್ ವೇಳಾಪಟ್ಟಿ ಯನ್ನು ಬಳಸಿ ರನ್ ಮಾಡಿ ∑ey ≤ 1 ಎಂಬ ಅಭಿವ್ಯಕ್ತಿಯನ್ನು ಬಳಸಿಕೊಂಡು ಉತ್ತರವನ್ನು ಪಡೆಯಲಾಗುತ್ತದೆ ಕಾರ್ಯ 1 ರ ಕಾರಣದಿಂದಾಗಿ 13 ಆಗಿದೆ ಪ್ರತಿ 3 ಕಾರ್ಯಗಳಿಗೆ 1 ಯುನಿಟ್ ಕಾರ್ಯಗತಗೊಳಿಸುವ ಅಗತ್ಯವಿರುವ ಘಟಕಗಳು 812 ಆಗಿದ್ದು ಅದು 0 67 ಮತ್ತು ∑ey 1 ಮತ್ತು 1 ≤ 1 ಮತ್ತು ಆದ್ದರಿಂದ ಈ ಕಾರ್ಯ ಸೆಟ್ ಇಡಿಎಫ್ ವೇಳಾಪಟ್ಟಿಯನ್ನು ಬಳಸಿಕೊಂಡು ಕಾರ್ಯಸಾಧ್ಯವಾಗಿ ನಿಗದಿಪಡಿಸಬಹುದು ಟಿ1 ಟಿ2 ಕಾರ್ಯಗಳು ಸಮಯ 0 ಕ್ಕೆ ಬರಲು ಪ್ರಾರಂಭಿಸುತ್ತವೆ ಎಂದು ನಾವು ಉಳಿಸೋಣ ಸಮಯ 0 ಸಮಯದಲ್ಲಿ ಎರಡೂ ಕಾರ್ಯಗಳು ಬರುತ್ತವೆ ಮತ್ತು ವೇಳಾಪಟ್ಟಿ ಎಚ್ಚರಗೊಳ್ಳುತ್ತದೆ ಏಕೆಂದರೆ ಅದು ವೇಳಾಪಟ್ಟಿ ಬಿಂದುವಾಗಿದೆ ಮತ್ತು ಇದು ಕಾರ್ಯವನ್ನು ಆರಂಭಿಕ ಗಡುವಿನೊಂದಿಗೆ ತೆಗೆದುಕೊಳ್ಳುತ್ತದೆ ಮುಂಚಿನ ಗಡುವನ್ನು ಹೊಂದಿರುವ ಟಿ 1 ಮತ್ತು ಟಿ2 ರ ನಡುವೆ ಒಂದು ಗಡುವು 3 ಮತ್ತು ಇನ್ನೊಂದು ಗಡುವನ್ನು ಹೊಂದಿದೆ ಇದು ಕಾರ್ಯ ಟಿ1 ಅನ್ನು ತೆಗೆದುಕೊಳ್ಳುತ್ತದೆ ಕಾರ್ಯ ಟಿ 1 ನ ಮೊದಲ ನಿದರ್ಶನ ಇದು ಆರಂಭಿಕ ಗಡುವನ್ನು ಹೊಂದಿದ್ದು ಅದು ಕಾರ್ಯಗತಗೊಳಿಸುವ ತೆಗೆದುಕೊಳ್ಳುತ್ತದೆ ಇದು ಒಂದು ಘಟಕದ ನಂತರ ಪೂರ್ಣಗೊಳ್ಳುತ್ತದೆ ಏಕೆಂದರೆ ಟಿ 1 ರ ಕಾರ್ಯಗತಗೊಳಿಸುವ ಸಮಯ 1 ಮತ್ತು ಆ ಸಮಯದಲ್ಲಿ ಒಂದು ವೇಳಾಪಟ್ಟಿ ಬಿಂದುವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ವೇಳಾಪಟ್ಟಿ ಎಚ್ಚರಗೊಳ್ಳುತ್ತದೆ ಮತ್ತು ಟಿ 21 ಎಂಬ ಒಂದೇ ಒಂದು ಸಿದ್ಧ ಕಾರ್ಯವಿದೆ ಎಂದು ಕಂಡುಕೊಳ್ಳುತ್ತದೆ ಅದು ಟಿ 21 ಅನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಟಿ 21 2 ಸಮಯ ಘಟಕಗಳಿಗೆ ಕಾರ್ಯಗತಗೊಳಿಸುತ್ತದೆ ಮತ್ತು ಆ ಸಮಯದಲ್ಲಿ 3 ಟಿ 1 ರ ಎರಡನೇ ನಿದರ್ಶನವು ಆಗಮಿಸುತ್ತದೆ ಮತ್ತು ನಂತರ ಗಡುವನ್ನು ಪರಿಶೀಲಿಸುತ್ತದೆ ಮತ್ತು ಟಿ 1 ಕಡಿಮೆ ಗಡುವನ್ನು ನಂತರ ಟಿ 2 ಹೊಂದಿದೆ ಎಂದು ಕಂಡುಕೊಳ್ಳುತ್ತದೆ ಮತ್ತು ಆದ್ದರಿಂದ ಟಿ 2 ಅನ್ನು ಮೊದಲೇ ಖಾಲಿ ಮಾಡುತ್ತದೆ ಮತ್ತು ಟಿ 1 ಇದು ಪೂರ್ಣಗೊಂಡ ಟಿ 1 ನ ಎರಡನೇ ನಿದರ್ಶನವನ್ನು ಚಲಾಯಿಸಲು ಪ್ರಾರಂಭಿಸುತ್ತದೆ ಒಂದು ಸಮಯದ ಉದಾಹರಣೆಯ ನಂತರ ಮತ್ತು ಅದು T21 ಅನ್ನು ಪುನರಾರಂಭಿಸುತ್ತದೆ ಟಿ 21 2 ಘಟಕಗಳಿಗೆ ಚಲಿಸುತ್ತದೆ ಏಕೆಂದರೆ ಟಿ 21 ಗೆ ಒಟ್ಟು ಅವಶ್ಯಕತೆ 8 ಘಟಕಗಳು ಆ ಸಮಯದಲ್ಲಿ 6 ಟಿ 1 ನ ಮೂರನೇ ನಿದರ್ಶನವು ಬರುತ್ತದೆ ಮತ್ತು ಅದು ಕಡಿಮೆ ಗಡುವನ್ನು ಹೊಂದಿರುವುದರಿಂದ ಟಿ 2 ಅದು ಮತ್ತೆ ಟಿ 2 ಅನ್ನು ಮೊದಲೇ ಖಾಲಿ ಮಾಡುತ್ತದೆ ಟಿ 1 ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನಂತರ ಟಿ 2 ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಇದು ಕಾರ್ಯನಿರ್ವಹಿಸಲು ಪ್ರಾರಂಭಿಸುವ ಪ್ರತಿಯೊಂದು ವೇಳಾಪಟ್ಟಿ ಹಂತದಲ್ಲೂ ಇಡಿಎಫ್ ವೇಳಾಪಟ್ಟಿಯ ಹಿಂದಿನ ಮೂಲ ಕಲ್ಪನೆ ಮತ್ತು ನಂತರ ಕಡಿಮೆ ಗಡುವನ್ನು ಹೊಂದಿರುವ ಕಾರ್ಯವನ್ನು ನಿರ್ಧರಿಸುತ್ತದೆ ಮತ್ತು ಅದನ್ನು ಕಾರ್ಯಗತಗೊಳಿಸಲು ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ನಮ್ಮಲ್ಲಿ ಟಾಸ್ಕ್ ಸೆಟ್ 3 ಇದೆ ಕಾರ್ಯಗಳು ಟಿ 1 ಕಾರ್ಯಗತಗೊಳಿಸುವ ಸಮಯ 1 ಅವಧಿ 4 ಗಡುವು 4 ಕಾರ್ಯ 2 ಕಾರ್ಯಗತಗೊಳಿಸುವ ಸಮಯ 1 ಅವಧಿ 5 ಗಡುವು 5 ಕಾರ್ಯ 3 ಕಾರ್ಯಗತಗೊಳಿಸುವ ಸಮಯ 5 ಅವಧಿ 20 ಮತ್ತು ಗಡುವು 20 ಅನ್ನು ಹೊಂದಿದೆ ಇದು ಸಾಮಾನ್ಯವಾಗಿ ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ ನಿಗದಿಪಡಿಸಿದ ಕಾರ್ಯವಾಗಿದೆ ಮತ್ತು ಅವುಗಳ ಅವಧಿ ಮತ್ತು ಗಡುವು ಒಂದೇ ಆಗಿರುತ್ತದೆ ಹೆಚ್ಚಿನ ಕಾರ್ಯವು ಆವರ್ತಕವಾಗಿರುತ್ತದೆ ಮತ್ತು ಅವುಗಳ ಅವಧಿ ಮತ್ತು ಗಡುವು ಒಂದೇ ಆಗಿರುತ್ತದೆ ಮತ್ತು ಕಾರ್ಯಗತಗೊಳಿಸುವ ಸಮಯವು ಅವಧಿಯ ಭಾಗವಾಗಿರುತ್ತದೆ ಇದು ಇಡಿಎಫ್ ವೇಳಾಪಟ್ಟಿ ಎಂದು ಪರಿಶೀಲಿಸಲು ನಮ್ಮಲ್ಲಿರುವ ಅಭಿವ್ಯಕ್ತಿಯನ್ನು ನಾವು ಬಳಸಬೇಕಾಗಿದೆ ∑≤ 1 ಟಿ 1 ನಿಂದ ಉಂಟಾಗುವ ಬಳಕೆ 1 ರಿಂದ 4 ಟಿ 2 ರ ಕಾರಣದಿಂದಾಗಿ ಬಳಕೆಯು 1 ರಿಂದ 5 ಮತ್ತು ಟಿ 3 ಯಿಂದ ಬಳಕೆಯು 5 ರಿಂದ 20 ಆಗಿದ್ದು ಅದು 1 ರಿಂದ 4 ಆಗಿದೆ ಮತ್ತು ನಂತರ ನಾವು ಅದನ್ನು ಒಟ್ಟುಗೂಡಿಸುತ್ತೇವೆ ಮತ್ತು ಇದು ವೇಳಾಪಟ್ಟಿ ಅಥವಾ ಇಲ್ಲವೇ ಎಂದು ಪರಿಶೀಲಿಸಿ ಅಲ್ಗಾರಿದಮ್ ಈವೆಂಟ್ ಚಾಲಿತ ವೇಳಾಪಟ್ಟಿಗಳ 2 ವರ್ಗಗಳಿವೆ ಒಂದು ಸ್ಥಿರ ವೇಳಾಪಟ್ಟಿಗಳು ಇನ್ನೊಂದು ಕ್ರಿಯಾತ್ಮಕ ಆದ್ಯತೆಯ ವೇಳಾಪಟ್ಟಿಗಳು ಮತ್ತು ನಾವು ಇಡಿಎಫ್ ಕ್ರಿಯಾತ್ಮಕ ಆದ್ಯತೆಯ ವೇಳಾಪಟ್ಟಿ ಎಂದು ಹೇಳಿದ್ದೇವೆ ಆದರೆ ಇಡಿಎಫ್ ಕ್ರಿಯಾತ್ಮಕ ಆದ್ಯತೆಯ ವೇಳಾಪಟ್ಟಿಯಾಗಿದ್ದರೆ ನಾವು ಒಂದು ಪರಿಕಲ್ಪನೆಯನ್ನು ಹೊಂದಿರಬೇಕು ಆದ್ಯತೆ ಮತ್ತು ನಾವು ಕಾರ್ಯದ ಆದ್ಯತೆಯನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ ಚಾಲನೆಯಲ್ಲಿರುವ ಕಾರ್ಯದ ಆದ್ಯತೆಯು ಬರುವ ಕಾರ್ಯಕ್ಕಿಂತ ದೊಡ್ಡದಾಗಿದೆ ಅಥವಾ ಬರುವ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ಇದೆಯೇ ಎಂದು ನಾವು ಪರಿಶೀಲಿಸಲು ಸಾಧ್ಯವಾಗುತ್ತದೆ ನಾವು ಎಂದಿಗೂ ಆದ್ಯತೆಯೊಂದಿಗೆ ಏನನ್ನೂ ಉಲ್ಲೇಖಿಸಿಲ್ಲ ವೇಳಾಪಟ್ಟಿ ಆರಂಭಿಕ ಗಡುವನ್ನು ಹೊಂದಿರುವ ಕಾರ್ಯವನ್ನು ಪರಿಶೀಲಿಸುತ್ತದೆ ಮತ್ತು ನಂತರ ಅದನ್ನು ನಿಗದಿಪಡಿಸುತ್ತದೆ ನಾವು ಕಾರ್ಯದ ಆದ್ಯತೆಯನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಾಗುತ್ತದೆ ಆದರೆ ಅದು ಸಮಯದೊಂದಿಗೆ ಬದಲಾಗುತ್ತದೆ ಎಂದು ನಾವು ತೋರಿಸಲು ಸಾಧ್ಯವಾಗುತ್ತದೆ ಆಗ ನಾವು ಅದನ್ನು ಕ್ರಿಯಾತ್ಮಕ ಆದ್ಯತೆಯ ಅಲ್ಗಾರಿದಮ್ ಎಂದು ಕರೆಯಬಹುದು ಆದರೆ ಸಮಯದೊಂದಿಗೆ ಬದಲಾಗುತ್ತಿರುವ ಆದ್ಯತೆಯ ಬಗ್ಗೆ ಏನೂ ಇಲ್ಲ ಆದ್ದರಿಂದ ಇದನ್ನು ಡೈನಾಮಿಕ್ ಆದ್ಯತೆಯ ವೇಳಾಪಟ್ಟಿ ಅಲ್ಗಾರಿದಮ್ ಎಂದು ಕರೆಯಬಹುದೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇದಕ್ಕೆ ಉತ್ತರವೆಂದರೆ ಕಾರ್ಯವು ಕಾಯುತ್ತಿರುವುದರಿಂದ ಇತರ ಹೆಚ್ಚಿನ ಆದ್ಯತೆಯ ಕ್ರಮಾವಳಿಗಳು ಇರುತ್ತವೆ ಅಥವಾ ಕಡಿಮೆ ಗಡುವನ್ನು ಹೊಂದಿರುತ್ತವೆ ಆದರೆ ಕಾರ್ಯವು ಕಾಯುತ್ತಿರುವಾಗ ಅದು ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಕಾರ್ಯಕ್ಕೆ ಸಂಬಂಧಿಸಿದ ವಾಸ್ತವ ಆದ್ಯತೆಯ ಮೌಲ್ಯವನ್ನು ನಾವು imagine ಹಿಸಬಹುದು ಕಾರ್ಯವನ್ನು ವೇಳಾಪಟ್ಟಿಗಾಗಿ ತೆಗೆದುಕೊಳ್ಳುವವರೆಗೆ ಇದು ಸಮಯದೊಂದಿಗೆ ಹೆಚ್ಚುತ್ತಲೇ ಇರುತ್ತದೆ ಇಡಿಎಫ್ ಅನ್ನು ಆಪ್ಟಿಮಲ್ ಅಲ್ಗಾರಿದಮ್ ಎಂದು ಕರೆಯಲಾಗುವುದರಿಂದ ಇಡಿಎಫ್ಗೆ ಸಾಧ್ಯವಾಗದಿದ್ದರೆ ಯಾವುದೇ ಕಾರ್ಯಗಳನ್ನು ನಿಗದಿಪಡಿಸುವ ಯಾವುದೇ ಅಲ್ಗಾರಿದಮ್ ಇರಬಾರದು ಪ್ರತಿ ವೇಳಾಪಟ್ಟಿ ಹಂತದಲ್ಲಿ ಇದು ತುಂಬಾ ಸರಳವಾದ ಅಲ್ಗಾರಿದಮ್ ಆಗಿದೆ ಇದು ಕಡಿಮೆ ಗಡುವನ್ನು ಹೊಂದಿರುವದನ್ನು ಪರಿಶೀಲಿಸುತ್ತದೆ ಮತ್ತು ಅದನ್ನು ಕಾರ್ಯಗತಗೊಳಿಸಲು ತೆಗೆದುಕೊಳ್ಳುತ್ತದೆ ಆದರೆ ಇದು ಜನಪ್ರಿಯವಾಗಿಲ್ಲ ಮತ್ತು ಅನ್ವಯಗಳಲ್ಲಿ ವಿರಳವಾಗಿ ಬಳಸಲಾಗುತ್ತದೆ ವಾಸ್ತವವಾಗಿ ಯಾವುದೇ ವಾಣಿಜ್ಯ ಕಾರ್ಯಾಚರಣಾ ವ್ಯವಸ್ಥೆಗಳು ನೇರವಾಗಿ ಇಡಿಎಫ್ ಅನ್ನು ಬೆಂಬಲಿಸುವುದಿಲ್ಲ ಆಪರೇಟಿಂಗ್ ಸಿಸ್ಟಮ್ ಲಭ್ಯವಿರುವ ಬೆಂಬಲವನ್ನು ಬಳಸಿಕೊಂಡು ನಾವು ಇಡಿಎಫ್ ವೇಳಾಪಟ್ಟಿಯನ್ನು ನೀವೇ ಕಾರ್ಯಗತಗೊಳಿಸಬೇಕಾದರೆ ಇಡಿಎಫ್ ವೇಳಾಪಟ್ಟಿಯನ್ನು ಆಯ್ಕೆ ಮಾಡಲಾಗುವುದಿಲ್ಲ ಇದು ಅಂತಹ ಉತ್ತಮ ಅಲ್ಗಾರಿದಮ್ ಆಗಿದ್ದರೂ ಪರಿಣಾಮಕಾರಿ ಮತ್ತು ಸರಳವಾಗಿದೆ ಆದರೆ ಅದರ ತೀವ್ರ ಅನಾನುಕೂಲತೆಗಳ ಕಾರಣದಿಂದಾಗಿ ಕೆಲವೇ ಕೆಲವು ಅಪ್ಲಿಕೇಶನ್ಗಳು ಇದನ್ನು ಬಳಸುತ್ತವೆ ವೇಳಾಪಟ್ಟಿಯ ಕೆಲವು ಪ್ರಮುಖ ಅನಾನುಕೂಲಗಳು ಈ ಕೆಳಗಿನಂತಿವೆ ಮೊದಲ ಅನಾನುಕೂಲವೆಂದರೆ ಕಳಪೆ ಅಸ್ಥಿರ ಓವರ್ಲೋಡ್ ನಿರ್ವಹಣೆ ಅಂದರೆ ಕೆಲವು ಕಾರಣಗಳಿಂದಾಗಿ ಕಾರ್ಯವು ಕಾರ್ಯಗತಗೊಳಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆಗ ಅದು ಕೋಡ್ನಲ್ಲಿ ದೀರ್ಘ ಮಾರ್ಗವನ್ನು ತೆಗೆದುಕೊಂಡಿರಬಹುದು ಅಥವಾ ಸಂಭವಿಸದ ಕೆಲವು ಸ್ಥಿತಿಗಾಗಿ ಕಾಯುತ್ತಿರಬಹುದು ಅಥವಾ ಬಹುಶಃ ಅದು ಹೋಗಬಹುದು ಅನಂತ ಲೂಪ್ ಆಗಿ ಅಸ್ಥಿರ ಓವರ್ಲೋಡ್ನ ಅಂತಹ ಸಂದರ್ಭಗಳಲ್ಲಿ ಯಾವ ಕಾರ್ಯವು ಗಡುವನ್ನು ತಪ್ಪಿಸುತ್ತದೆ ಎಂದು ತಿಳಿದಿಲ್ಲ ಅತ್ಯಂತ ಕಡಿಮೆ ಕಾರ್ಯವು ಗಡುವನ್ನು ಕಳೆದುಕೊಳ್ಳಬಹುದು ಅಥವಾ ಕಡಿಮೆ ಆದ್ಯತೆಯ ಕಾರ್ಯದಿಂದಾಗಿ ವಿಳಂಬವಾಗಬಹುದು ಇಡಿಎಫ್ ಅನುಷ್ಠಾನವು ಒಂದು ಸಮಸ್ಯೆಯಾಗಿದೆ ಏಕೆಂದರೆ ಇಲ್ಲಿ ಎಲ್ಲಾ ಕಾರ್ಯಗಳನ್ನು ಇಡಬೇಕಾಗುತ್ತದೆ N ಕಾರ್ಯಗಳು ಇದ್ದರೆ ಈ n ಕಾರ್ಯಗಳನ್ನು ನಿರ್ವಹಿಸಬೇಕಾಗಿರುತ್ತದೆ ಮತ್ತು ಆದ್ದರಿಂದ ವೇಳಾಪಟ್ಟಿ ಎಲ್ಲಾ ಕಾರ್ಯಗಳಿಗೆ ಆರಂಭಿಕ ಗಡುವನ್ನು ಎದುರಿಸಲು ಪೂರ್ಣಗೊಳಿಸುವ ಸಮಯವನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಅಲ್ಗಾರಿದಮ್ನ ಚಾಲನಾಸಮಯದ ಅಸಮರ್ಥತೆ ನಾವು ಇಡಿಎಫ್ ವೇಳಾಪಟ್ಟಿಯ ಕೆಲವು ಪರಿಣಾಮಕಾರಿ ಅನುಷ್ಠಾನಗಳನ್ನು ನೋಡುತ್ತೇವೆ ಆದರೆ ಇನ್ನೂ ಅವುಗಳು ಸಾಕಷ್ಟು ಉತ್ತಮವಾಗಿಲ್ಲ ಇತರ ವೇಳಾಪಟ್ಟಿಗಳು ಹೆಚ್ಚು ಪರಿಣಾಮಕಾರಿ ಎರಡನೆಯದು ರನ್ಟೈಮ್ ಅಸಮರ್ಥತೆ ಮೂರನೆಯದು ಕಾರ್ಯಗಳ ನಡುವೆ ಸಂಪನ್ಮೂಲ ಹಂಚಿಕೆಗೆ ಕಳಪೆ ಬೆಂಬಲವಾಗಿದ್ದರೂ ಇದು ಅತ್ಯಂತ ಸ್ಪಷ್ಟವಾದ ನ್ಯೂನತೆಯಾಗಿದೆ ಮತ್ತು ಕ್ಷುಲ್ಲಕವಲ್ಲದ ಅಪ್ಲಿಕೇಶನ್ಗಳು ಇಡಿಎಫ್ ಅನ್ನು ಬಳಸದಿರಲು ಇದು ಕಾರಣವಾಗಬಹುದು ವಾಸ್ತವಿಕ ಅಪ್ಲಿಕೇಶನ್ನಲ್ಲಿ ಕಾರ್ಯಗಳು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುತ್ತವೆ ಒಂದು ಕಾರ್ಯದಿಂದ ಉತ್ಪತ್ತಿಯಾಗುವ ಫಲಿತಾಂಶವನ್ನು ಇತರ ಕಾರ್ಯಗಳು ಬಳಸುತ್ತವೆ ನಾವು ಇತರ ರೀತಿಯ ವೇಳಾಪಟ್ಟಿಗಳನ್ನು ನೋಡುತ್ತೇವೆ ಉದಾಹರಣೆಗೆ ಹಂಚಿಕೆ ಸಂಪನ್ಮೂಲಗಳನ್ನು ನಿರ್ವಹಿಸಲು ದರ ಏಕತಾನತೆಯನ್ನು ವಿಸ್ತರಿಸಬಹುದು ಆದರೆ ಇಡಿಎಫ್ನಲ್ಲಿ ನಾವು ಸಂಪನ್ಮೂಲ ಹಂಚಿಕೆಯನ್ನು ಅನುಮತಿಸಿದರೆ ಅದು ನಿಜವಾಗಿಯೂ ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಅದನ್ನು ಬಳಸಲಾಗುವುದಿಲ್ಲ ಮೂರನೆಯದು ಬಹುಶಃ ಇಡಿಎಫ್ ಜನಪ್ರಿಯವಾಗದಿರಲು ಪ್ರಮುಖ ಕಾರಣವಾಗಿದೆ ಆದರೆ ಇತರ 2 ಕಾರಣಗಳು ಸಹ ಕೆಟ್ಟದಾಗಿವೆ ಚಾಲನಾಸಮಯದ ಅಸಮರ್ಥತೆಯಿಂದಾಗಿ ನಾವು ಹೆಚ್ಚು ಪರಿಣಾಮಕಾರಿ ವೇಳಾಪಟ್ಟಿಗಳನ್ನು ಹೊಂದಲು ಸಾಧ್ಯವಿಲ್ಲ ಇದಲ್ಲದೆ ವ್ಯವಸ್ಥೆಯಲ್ಲಿ ಅಸ್ಥಿರ ಓವರ್ಲೋಡ್ ನಿರ್ವಹಣೆಯಿಂದಾಗಿ ಪರಿಸ್ಥಿತಿಯಲ್ಲಿ ಅಲ್ಪ ಓವರ್ಲೋಡ್ ಇದ್ದರೂ ಸಹ ಸಿಸ್ಟಮ್ ಒಡೆಯುತ್ತದೆ ವ್ಯವಸ್ಥೆಯಲ್ಲಿ ಅಸ್ಥಿರ ಓವರ್ಲೋಡ್ ಏಕೆ ಸಂಭವಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ ಒಂದು ಕಾರ್ಯವು ಅಂದಾಜು ಮಾಡಿದ್ದಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಂಡಾಗ ಅಥವಾ ಒಂದು ಸಮಯದಲ್ಲಿ ಅನೇಕ ಕಾರ್ಯಗಳು ಉದ್ಭವಿಸಿದಾಗ ಅಸ್ಥಿರ ಓವರ್ಲೋಡ್ ಸಂಭವಿಸುತ್ತದೆ ಕಾರ್ಯಗತಗೊಳಿಸುವ ಕಾರ್ಯವು ಇಡಿಎಫ್ನಲ್ಲಿ ಹೆಚ್ಚು ಸಮಯ ತೆಗೆದುಕೊಂಡಾಗ ಅದರ ಗಡುವನ್ನು ತಪ್ಪಿಸಬಹುದಾದ ಕಾರ್ಯವನ್ನು predict ಮಾಡುವುದು ಕಷ್ಟವಾಗುತ್ತದೆ ಲಾಗಿಂಗ್ ಕಾರ್ಯ ಈವೆಂಟ್ ಲಾಗಿಂಗ್ ಕಾರ್ಯ ಅಥವಾ ಫಲಿತಾಂಶ ಲಾಗಿಂಗ್ ಕಾರ್ಯದಂತಹ ಅತ್ಯಂತ ಸರಳವಾದ ಕಾರ್ಯದಿಂದಾಗಿ ಅತ್ಯಂತ ಪ್ರಮುಖವಾದ ಅಥವಾ ಅತ್ಯಂತ ನಿರ್ಣಾಯಕ ಕಾರ್ಯವು ಅದರ ಗಡುವನ್ನು ಕಳೆದುಕೊಳ್ಳಬಹುದು ಅದು ಡಿಸ್ಕ್ನಲ್ಲಿ ಸರಿಯಾಗಿ ಬರೆಯಲು ಸಾಧ್ಯವಾಗದ ಕಾರಣ ಅಥವಾ ಅದು ತೆಗೆದುಕೊಳ್ಳುತ್ತಿರಬಹುದು ಹೆಚ್ಚು ಸಮಯ ಆದರೆ ಯಾವುದೇ ಲಾಗ್ ಘಟನೆಗಳು ಸಂಭವಿಸದಿದ್ದರೆ ಅಥವಾ ನಾವು ಏನನ್ನೂ ಲಾಗ್ ಮಾಡದಿದ್ದರೆ ಲಾಗ್ ಫಲಿತಾಂಶಗಳಲ್ಲಿ ತೀವ್ರವಾದ ಪರಿಸ್ಥಿತಿ ಸಂಭವಿಸುತ್ತದೆ ಯಾವುದೇ ಈವೆಂಟ್ ಲಾಗರ್ ಅಥವಾ ಫಲಿತಾಂಶ ಲಾಗರ್ ಕಾರಣದಿಂದಾಗಿ ನಿರ್ಣಾಯಕ ಕಾರ್ಯವು ಅದರ ಗಡುವನ್ನು ತಪ್ಪಿಸಿಕೊಳ್ಳುವಂತಹ ಪರಿಸ್ಥಿತಿಯನ್ನು ನಾವು ಬಯಸುವುದಿಲ್ಲ ಆದರೆ ಇಲ್ಲಿ ಈ ವೇಳಾಪಟ್ಟಿಯಲ್ಲಿ ಅದು ಸಂಭವಿಸಬಹುದು ಏಕೆಂದರೆ ಲಾಗರ್ ಕಾರ್ಯವು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನಿರ್ಣಾಯಕ ಕಾರ್ಯವು ಅದರ ಗಡುವನ್ನು ತಪ್ಪಿಸಿಕೊಂಡಿದೆ ರನ್ಟೈಮ್ ಅಸಮರ್ಥತೆ ನಾವು ಹೇಳಿದಂತೆ ಪ್ರತಿ ಬಾರಿಯೂ ಕಾರ್ಯರೂಪಕ್ಕೆ ಬರಲು ಕಾಯುತ್ತಿರುವ ಉದ್ಯೋಗಗಳನ್ನು ವೇಳಾಪಟ್ಟಿ ನೋಡಬೇಕು ಅಲ್ಲಿ ಸರಳ ಅನುಷ್ಠಾನವು ಕ್ಯೂ ಆಗಿರಬಹುದು ಮತ್ತು ನಂತರ ಪ್ರತಿ ಕಾರ್ಯದ ಗಡುವನ್ನು ಮತ್ತು ಕಾರ್ಯ ಪೂರ್ಣಗೊಳ್ಳುವ ಸಮಯವನ್ನು ಲೆಕ್ಕಾಚಾರ ಮಾಡುತ್ತದೆ ಒಂದು ಅನುಷ್ಠಾನವು ಆದ್ಯತೆಯ ಕ್ಯೂ ಅನ್ನು ಆಧರಿಸಿರಬಹುದು ಆದ್ಯತೆಯ ಕ್ಯೂ ಆಧಾರಿತ ಅನುಷ್ಠಾನವು ತುಂಬಾ ಪರಿಣಾಮಕಾರಿಯಾಗಿಲ್ಲ ಎಂದು ನಾವು ನೋಡುತ್ತೇವೆ ಏಕೆಂದರೆ ಆದ್ಯತೆಯ ಕ್ಯೂನಲ್ಲಿ ಸಹ ಒಂದು ಕಾರ್ಯವನ್ನು ಆದ್ಯತೆಯ ಕ್ಯೂನಲ್ಲಿ ಸೇರಿಸಲು ನಮಗೆ ಲಾಗ್ ಎನ್ log ಸಮಯ ಬೇಕಾಗುತ್ತದೆ ಅಲ್ಲಿ n ಕಾಯುವ ಕಾರ್ಯದ ಸಂಖ್ಯೆ ಈವೆಂಟ್ ಚಾಲಿತ ವೇಳಾಪಟ್ಟಿಗಳನ್ನು ಕ್ಷುಲ್ಲಕವಲ್ಲದ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ ಅಲ್ಲಿ ನಾವು ಡಜನ್ಗಟ್ಟಲೆ ಕಾರ್ಯಗಳನ್ನು ಹೊಂದಿರಬಹುದು ಮತ್ತು ಲಾಗ್ ಎನ್ log ಅತ್ಯಂತ ಪರಿಣಾಮಕಾರಿ ಸನ್ನಿವೇಶವಲ್ಲ ಒಂದು ಸಮಯದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಆಯ್ಕೆ ಮಾಡಲಾಗುತ್ತದೆ ಆದ್ಯತೆಯ ಕ್ಯೂ ಅನ್ನು ಬಳಸುವುದರಿಂದ ಫಲಿತಾಂಶವು ಹೆಚ್ಚು ಉತ್ತೇಜನಕಾರಿಯಲ್ಲ ಚಾಲನೆಯಲ್ಲಿರುವ ಅಥವಾ ಸಿದ್ಧವಾಗಿರುವ ಕಾರ್ಯವನ್ನು ನಿರ್ವಹಿಸಲು ನಾವು ಸರಳವಾದ ಲಿಂಕ್ ಪಟ್ಟಿ ಅಥವಾ ಸರಳ ಕ್ಯೂ ಅನ್ನು ಬಳಸಿದರೆ ಅದು ಒ O ಇದು ಇದಕ್ಕಿಂತ ಕೆಟ್ಟದಾಗಿದೆ ಮತ್ತು ಆದ್ಯತೆಯ ಕ್ಯೂ ಅನ್ನು ಬಳಸುವುದು ನಿಜವಾಗಿಯೂ ಉತ್ತೇಜನಕಾರಿಯಲ್ಲ ಆದ್ಯತೆಯ ಕ್ಯೂನಲ್ಲಿ ನಾವು ಉತ್ತಮ ಅನುಷ್ಠಾನವನ್ನು ಹೊಂದಬಹುದೇ ಎಂದು ನೋಡೋಣ ಆದರೆ ಮುಂದಿನ ಉಪನ್ಯಾಸದಲ್ಲಿ ನಾವು ನೋಡೋಣ